ಆದ್ದರಿಂದ ಸಾಮಾನ್ಯವಾಗಿ ನಾವು ತ್ರಿಫೇಸ್ ಜನರೇಟರ್ ಎಂದು ಕರೆಯುವ ಆವರ್ತಕವನ್ನು ತೋರಿಸಲಾಗಿದೆ ಆದ್ದರಿಂದ ಇದು ಉದಾಹರಣೆಗೆ ಊಹಿಸಿಕೊಳ್ಳಿ ಅದೇ ರೀತಿ ಅರ್ಥಮಾಡಿಕೊಳ್ಳುವುದರಿಂದ ಇದು ಆಯಸ್ಕಾಂತ ಎಂದು ಭಾವಿಸೋಣ ಮತ್ತು ಆಯಸ್ಕಾಂತವು ತಿರುಗುತ್ತಿದೆ ಇದು ಅಪ್ರದಕ್ಷಿಣಾಕಾರವಾಗಿ ನೀಡಿದ ತಿರುಗುವಿಕೆಯ ದಿಕ್ಕಿನಲ್ಲಿ ಹೋಗುತ್ತದೆ ಅದು ತಿರುಗುತ್ತಿದೆ ಮತ್ತು ಮ್ಯಾಗ್ನೆಟ್ ಸುತ್ತುವರೆದಿದೆ ಆಯಸ್ಕಾಂತವು ಅದೇ ರೀತಿ ಸುತ್ತುವರೆದಿದೆ ಅದೇ ರೀತಿ ನಾವು ಮೂರು ಫೇಸ್ ಎಂದು ಕರೆಯುವಂತೆಯೇ ಮೂರು ಗಾಳಿ ಮೂರು ಫೇಸ್ ವೈಂಡಿಂಗ್ ಎಂದು ಕರೆಯಲ್ಪಡುತ್ತದೆ ಇಲ್ಲಿ ನಾವು ಈ ವೈಂಡಿಂಗ್ ನ್ನು ಕರೆಯುವಂತೆಯೇ ನಾವು ಇದನ್ನು ಸ್ಥಿರ ಎಂದು ಕರೆಯುತ್ತೇವೆ ಇದು ಈ ರೋಟರ್ ಆಗಿದೆ ಈ ರೋಟರ್ ವಾಸ್ತವವಾಗಿ ಈ ಮ್ಯಾಗ್ನೆಟ್ ಅನ್ನು ತಿರುಗಿಸುತ್ತಿದೆ ನಾವು ಇದನ್ನು ರೋಟರ್ ಎಂದು ಕರೆಯುತ್ತೇವೆ ಈ ಸಮತಲವು ರೋಟರ್ ಆಗಿದೆ ಮತ್ತು ಸುತ್ತುವರಿದ ಕೆಲವು ವೈಂಡಿಂಗ್ ಅಂತೆಯೇ ಇದನ್ನು ಸ್ಥಿರವೆಂದು ಕರೆಯಿರಿ ಆದ್ದರಿಂದ ನಾವು ಅದನ್ನು ಸ್ಟೇಟರ್ ಎಂದು ಕರೆಯುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ಇದು ಕಂಡಕ್ಟರ್ A ಎಂದು ಊಹಿಸಿಕೊಳ್ಳಿ ಪ್ರವಾಹವು ಇದನ್ನು ಪ್ರವೇಶಿಸುತ್ತಿದ್ದರೆ ಅದೇ ರೀತಿ ಒಂದು ಪುಟವನ್ನು ತೆಗೆದುಕೊಂಡರೆ ನಂತರ ಅದು ಹೊರಡುವಾಗ ಓದಿ ಅಂತೆಯೇ b ಗೆ b ಮತ್ತು ಅದೇ ರೀತಿ c c ಗೆ ಆದ್ದರಿಂದ ಭೌತಿಕವಾಗಿ ಈ ವೈಂಡಿಂಗ್ 120 o 120 o ಅಂತರದಲ್ಲಿದೆ ಆದ್ದರಿಂದ ಒಟ್ಟು 360 o ಅಂತೆಯೇ ಒಂದು ಬಿ ಬಿ ಮತ್ತು ಸಿ ಸಿ ಮೂಲತಃ ದೈಹಿಕವಾಗಿ ಅವು 120oಅಂತರದಲ್ಲಿದೆ ಈಗ ಪ್ರಶ್ನೆಯೆಂದರೆ ಇದು ರೋಟರ್ ಸುತ್ತುವರಿದ ರೋಟರ್ ಎಂದು ಕರೆಯಲ್ಪಡುವ ಸ್ಥಿರ ಭಾಗ ಮತ್ತು ವೈಂಡಿಂಗ್ 120 o ಅಂತರದಲ್ಲಿ ಸ್ಥಿರ ಭಾಗವನ್ನು ಇರಿಸಲಾಗಿದೆ ಆದರೆ ಅದು ಸುತ್ತುತ್ತಿರುವಾಗ ಪರಿಮಾಣವು ಸುತ್ತುತ್ತದೆ ಅಲ್ಲಿ ಫ್ಲಕ್ಸ್ ಇರುತ್ತದೆ ಇದೇ ರೀತಿ ಮೂರು ವಿಭಿನ್ನ ವೈಂಡಿಂಗ್ ಇರುತ್ತದೆ ಆದ್ದರಿಂದ ಅವುಗಳನ್ನು 120o ದೂರದಲ್ಲಿ ಇರಿಸಲಾಗುತ್ತದೆ ಏಕೆಂದರೆ ಆ ಉತ್ಪಾದನೆಯಿಂದಾಗಿ ನಾವು ಈ ವೈಂಡಿಂಗ್ ನ ವೋಲ್ಟೇಜ್ ಅನ್ನು ಪ್ರಚೋದಿಸಲಾಗುವುದು ಆದ್ದರಿಂದ ಅದೇ ರೀತಿ ಮ್ಯಾಗ್ನೆಟ್ ಹೇಳಿ ಅದು ಸುತ್ತುತ್ತಿದೆ ಮತ್ತು ಅದು ಸ್ಟೇಟರ್ ಎಂದು ಕರೆಯಲ್ಪಡುವ ಅದೇ ರೀತಿ ಸ್ಥಿರವಾದ ಭಾಗವಾಗಿದೆ ಎಂದು ಭಾವಿಸೋಣ ಮತ್ತು ಎಲ್ಲೆಡೆ ವೈಂಡಿಂಗ್ ನ ಒಂದು a b b a a b b ಮತ್ತು c c ಮತ್ತು ಅದೇ ರೀತಿ ಈ ವೈಂಡಿಂಗ್ 120 o ದೈಹಿಕವಾಗಿ 120o ಅಂತರದಲ್ಲಿದೆ ಮತ್ತು ಇದೇ ರೀತಿ ಇದರಲ್ಲಿ ಸುತ್ತುತ್ತಿರುವಾಗ ಅದೇ ರೀತಿ ಎಲ್ಲಾ ಈ ಮೂರು ವೈಂಡಿಂಗ್ ನ ಜೋಡಿಸುವ ಫ್ಲಕ್ಸ್ 120o ಅಂತರದಲ್ಲಿದೆ ಎಂದು ಕರೆಯುತ್ತೇವೆ ಆದ್ದರಿಂದ ವೋಲ್ಟೇಜ್ ಪ್ರಚೋದಿಸಲ್ಪಡುತ್ತದೆ ಅದಕ್ಕಾಗಿಯೇ a ಟರ್ಮಿನಲ್ ಅನ್ನು ತೆಗೆದುಕೊಳ್ಳಲಾಗಿದೆ ಎಂದು ನಾವು ನೋಡಿದರೆ ಇದು a ಆ ಪುಟವನ್ನು a ಪ್ರವೇಶಿಸುತ್ತಿದ್ದರೆ ಅದು ಹೊರಟು ಹೋಗುತ್ತದೆ ಮತ್ತು ಆದ್ದರಿಂದ a ಪುಟದಿಂದ ಹೊರಹೋಗುತ್ತಿದೆ ಮತ್ತು ಇಲ್ಲಿ ಅದು ಪ್ರವೇಶಿಸುತ್ತಿದೆ ಅದು ಬಿಡುತ್ತಿದೆ ಮತ್ತು ಅದೇ ರೀತಿ b ಗಾಗಿ ಇದೇ ರೀತಿ ನೋಡಿದರೆ ಈ ಟರ್ಮಿನಲ್ ಅನ್ನು b ಎಂದು ತೆಗೆದುಕೊಳ್ಳಲಾಗುತ್ತದೆ ಮತ್ತು c ಗಾಗಿ ಇದನ್ನು c ಎಂದು ತೆಗೆದುಕೊಳ್ಳಲಾಗುತ್ತದೆ c ಇದನ್ನು c ಎಂದು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಇನ್ನೊಂದು c ಇದೇ ರೀತಿ a ನೋಡಿದರೆ ಅದೇ ರೀತಿ b ಅದೇ ರೀತಿ b ತದನಂತರ ಅದೇ ರೀತಿ c ಈ ಮೂರು ಗಡಿಗಳು ಒಟ್ಟಿಗೆ ಸೇರಿವೆ ಮತ್ತು ಈ ಸಂಖ್ಯಾತ್ಮಕವು ರೂಪುಗೊಳ್ಳುತ್ತದೆ ಆದ್ದರಿಂದ ಇದನ್ನು ತಟಸ್ಥ ಬಿಂದು n ಎಂದು ಕರೆಯಲಾಗುತ್ತದೆ ಮೂರೂ ಒಟ್ಟಿಗೆ ಬಂಧಿಸಲ್ಪಟ್ಟಿವೆ ಮತ್ತು ಒಂದು ಸಂಖ್ಯಾತ್ಮಕ ಬಿಂದುವು ರೂಪುಗೊಳ್ಳುತ್ತದೆ ಮತ್ತು ಇದು ಮೂರು ಟರ್ಮಿನಲ್ಗಳಾದ a b c ಆಗಿದೆ ಆದ್ದರಿಂದ ಇದು ಮೂರು ಫೇಸ್ ಜನರೇಟರ್ ಆಗಿದೆ ಕೆಲವೊಮ್ಮೆ ನಾವು ಇದನ್ನು ಆವರ್ತಕ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಅದು ಒಟ್ಟಿಗೆ ವಿಭಿನ್ನವಾಗಿದೆ ಈ ರೋಟರ್ನ ಮೂರು ಫೇಸ್ ಸರ್ಕ್ಯೂಟ್ ಅನ್ನು Yt ಇದು ಸುತ್ತುತ್ತಿದೆ ಎಂದು ಭಾವಿಸೋಣ ಮತ್ತು ಅದೇ ರೀತಿ ವೈಂಡಿಂಗ್ 120 o ಅಂತರದಲ್ಲಿದೆ ಆದ್ದರಿಂದ ಅದು ಆಯಸ್ಕಾಂತವು ಸುತ್ತುತ್ತಿದ್ದರೆ ಇದರ ಅರ್ಥವೇನೆಂದರೆ ಫ್ಲಕ್ಸ್ ಅನ್ನು ಇಲ್ಲಿ ಲಿಂಕ್ ಮಾಡುವುದು ಇದೇ ರೀತಿ ನಾವು ಇದನ್ನು ವೈಂಡಿಂಗ್ ಎಂದು ಕರೆಯುತ್ತೇವೆ ಆದ್ದರಿಂದ ವೋಲ್ಟೇಜ್ ಪ್ರಚೋದಿಸಲ್ಪಡುತ್ತದೆ ಆದ್ದರಿಂದ ಇದು ಇದೇ ರೀತಿ ಇದರರ್ಥ 120 o ಅಂತರದಲ್ಲಿ ಇರುವದರಿಂದ ಇದು ಹೇಗೆ ಸಂಭವಿಸುತ್ತದೆ ಆದ್ದರಿಂದ ನಾನು ಇದನ್ನು ಈ ವಿಷಯವನ್ನಾಗಿ ಮಾಡೋಣ ಆದ್ದರಿಂದ ಈ ಸಂದರ್ಭದಲ್ಲಿ ಅದೇ ರೀತಿ ನೋಡಿದರೆ ಆ ವೋಲ್ಟೇಜ್ಗಳನ್ನು Van Vbn ಮತ್ತು Vcn ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇಲ್ಲಿ ನಾವು ಅದೇ ರೀತಿ a b c ಎಂದು ಗುರುತಿಸಿದ್ದೇವೆ ಆದ್ದರಿಂದ ಒಂದು ವೋಲ್ಟೇಜ್ a ನಿಂದ n ಆಗಿರುತ್ತದೆ ನಂತರ ಇನ್ನೊಂದು b ಇಂದ n ಆಗಿರುತ್ತದೆ ಇನ್ನೊಂದು c ಇಂದ n ಗೆ ಇರುತ್ತದೆ ಆದ್ದರಿಂದ V a ಇಂದ n V b ಇಂದ n ಮತ್ತು V c ಇಂದ n ಆದ್ದರಿಂದ a n b n c n ನಾವು ಅದನ್ನು ಒಂದು ಫೇಸ್ ವೋಲ್ಟೇಜ್ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಈ Van ಎಂದು ಕರೆಯುವದನ್ನು ಅನುಸರಿಸಿದರೆ ಏನಾಗುತ್ತದೆ ನಂತರ Vbn ಅದು ಚಲಿಸುತ್ತಿದೆ ಅದು ಈ ವಿರೋಧಿ ಪ್ರದಕ್ಷಿಣಾಕಾರದ ದಿಕ್ಕಿನಂತೆ ಚಲಿಸುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ Van ಆದ್ದರಿಂದ ನಾವು ಇದನ್ನು ಕರೆಯುತ್ತೇವೆ ಈ ರೀತಿ ಚಲಿಸುತ್ತಿದೆ ನಂತರ Vbn ಅವು ದೈಹಿಕವಾಗಿ 120 o ಅಂತರದಲ್ಲಿದೆ ಎಂದು ಅನು ಹೇಳಿದ್ದೇನೆ ನಂತರ ಅದು ಇಲ್ಲಿಂದ Vbn ಇದು Yts ಮತ್ತು Vcn ಸಹಜವಾಗಿ ಇದು ಈ ರೀತಿ ಬರುತ್ತದೆ ಆದರೆ Vbn ಮತ್ತು Vcn ಅಂದರೆ Van Vbn 120 ಅನ್ನು ಮುನ್ನಡೆಸುತ್ತಿದೆ Vbn ಇದೇ ರೀತಿVcn 120 o ಅಷ್ಟು ಮುನ್ನಡೆಸುತ್ತದೆ ಮತ್ತು ಬೇರೆ ರೀತಿಯಲ್ಲಿ Vbn Van 120 o ಇಂದ ಹಿಂದುಳಿದಿದೆ ಮತ್ತು Vcn Vbn 120 o ಇಂದ ಹಿಂದುಳಿದಿದೆ ಮತ್ತು Vcn V n ನಿಂದ V n 240 o ಇಂದ ಹಿಂದುಳಿದಿದೆ ಏಕೆಂದರೆ ಈ V n Vbn ಗಿಂತ ವೇಗವಾಗಿ ಗರಿಷ್ಠ ಮಟ್ಟ ತಲುಪುತ್ತದೆ ಆದ್ದರಿಂದ Van Vbn ಅನ್ನು ಮುನ್ನಡೆಸುತ್ತಿದೆ Vbn Vcn ಅನ್ನು ಮುನ್ನಡೆಸುತ್ತಿದೆ ಮತ್ತು ಕೋನವು 120o ಅಂತರದಲ್ಲಿದೆ a b c ಇವುಗಳನ್ನು ನಾವು 120o ಅಂತರದಲ್ಲಿದೆ ಎಂದು ಕರೆಯುತ್ತೇವೆ ನಮ್ಮ Van ನ ಆಧಾರದ ಮೇಲೆ ಉಲ್ಲೇಖವಾಗಿದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಇದು ಇದೇ ರೀತಿ ω t ಮತ್ತು ಇದು ವೋಲ್ಟೇಜ್ ಫೇಸ್ ವೋಲ್ಟೇಜ್ ಆಗಿದೆ ಆದ್ದರಿಂದ ಇದು Van Vbn ಮತ್ತು Vcnನ ಸೈನುಸೈಡಲ್ ಪ್ರಾತಿನಿಧ್ಯವಾಗಿದೆ ಇದೇ ರೀತಿ n ಎಂದು ಹೇಳಿದಾಗ ನಾನು ಹೇಳುವ ಒಂದೇ ಒಂದು ವಿಷಯ ಅದೇ ರೀತಿ a ಟರ್ಮಿನಲ್ ಸಕಾರಾತ್ಮಕವಾಗಿರುತ್ತದೆ ಮತ್ತು n ಟರ್ಮಿನಲ್ ಇದೇ ರೀತಿ ಋಣಾತ್ಮಕ ತಕ್ಷಣದ ಧ್ರುವೀಯತೆಯಲ್ಲಿ ತಕ್ಷಣದ ಧ್ರುವೀಯತೆ ಎಂದು ಕರೆಯಲ್ಪಡುತ್ತದೆ r ಆದ್ದರಿಂದ ಈ ಸಂದರ್ಭದಲ್ಲಿ ಪರಸ್ಪರ 120 o ಅಂತರವನ್ನು ಹೊಂದಿರುತ್ತದೆ ಈ ಫೇಸ್ ನ ಅನುಕ್ರಮ ನಾವು a b c ಫೇಸ್ ನ ಅನುಕ್ರಮ ಎಂದು ಕರೆಯುತ್ತೇವೆ ಅದೇ ರೀತಿ a b c ಕೂಡ ಮಾಡಲು ಬಯಸಿದರೆ ಅದನ್ನು ಮಾಡಬಹುದು ಆದರೆ ಫೇಸ್ ನ ಅನುಕ್ರಮವು a b c ನಂತರ ನಾವು ಅದನ್ನು ನೋಡುತ್ತೇವೆ ಆದ್ದರಿಂದ ಈಗ ಅದು ತಟಸ್ಥವಾಗಿದೆ ಎಂದು ತೋರಿದಂತೆ ಇದ್ದರೆ ಅದು Y ಸಂಪರ್ಕಿತವಾಗಿದೆ ಎಂದರ್ಥ ಅಂದರೆ ನಾವು Van ಅನ್ನು ಬರೆಯುವಾಗಲೆಲ್ಲಾ ನಾನು ಇದೇ ರೀತಿ ಹೇಳಿದೆ ಅಂದರೆ ಈ ವೋಲ್ಟೇಜ್ ವಾಸ್ತವವಾಗಿ Van ನಾವು ಬಾಣದ ಅರ್ಥವನ್ನು ಮಾಡಿದಾಗ ಅದು ಮತ್ತು ತಕ್ಷಣದ ಇದು ಆದ್ದರಿಂದ ಈ ಅಂಶ ಇದು ಇದು ಅಂತೆಯೇ ಇದೇ ರೀತಿ Vbn ಅನ್ನು ತೆಗೆದುಕೊಂಡಾಗ ಅದು Vbn ಆಗಿರುತ್ತದೆ ಇದು ನನ್ನ ಬಾಣ ಆದ್ದರಿಂದ ಈ Vb ಆದ್ದರಿಂದ ಇದು ಇಲ್ಲಿದೆ ಅಂತೆಯೇ ನನ್ನ ಇದೇ ರೀತಿಯ Vabcn ಆದ್ದರಿಂದ Van Vbn Vcn ಆದ್ದರಿಂದ ಇಲ್ಲಿ ನಾವು ಇದನ್ನು ನನ್ನ Vcn ಎಂದು ಕರೆಯುತ್ತೇವೆ ಈ ಬಾಣ ಎಂದರೆ ಧನಾತ್ಮಕ ಏನನ್ನೂ ತೋರಿಸಲಿಲ್ಲ ಎಂದರೆ ನಕಾರಾತ್ಮಕ ಎಂದರ್ಥ ಆದ್ದರಿಂದ Van Vbn ಇದು ಫಿಗರ್ 3 ಆಗಿದೆ ಆದ್ದರಿಂದ ಇದು ವೋಲ್ಟೇಜ್ Van ಇದು Vbn ಮತ್ತು ಇದು ಇದೇ ರೀತಿ Vcn ಆಗಿದೆ ಇದರರ್ಥ ಮೂಲತಃ ಅದೇ ರೀತಿ ಅದೇ ರೀತಿ ಆಯಸ್ಕಾಂತವನ್ನು ಹೊಂದಿದ್ದರೆ ಅದು ತಿರುಗುತ್ತಿದ್ದರೆ ಅದು ತಿರುಗುತ್ತಿದೆ ಮತ್ತು ಸುತ್ತುವರೆದಿದೆ ಸ್ಥಾಯೀ ಭಾಗವನ್ನು ಸ್ಟೇಟರ್ ಎಂದು ಕರೆಯಲಾಗುತ್ತದೆ ಅಲ್ಲಿ ವೈಂಡಿಂಗ್ 120o ಅಂತರದಲ್ಲಿದೆ ಆಯಸ್ಕಾಂತವು ತಿರುಗುತ್ತಿರುವುದರಿಂದ 120o ಅಂತರದಲ್ಲಿದೆ ಆದ್ದರಿಂದ ಈ ಮೂರು ವಿಭಿನ್ನ ಸುರುಳಿಯಲ್ಲಿ ನಾವು ಕರೆಯುವಂತೆಯೇ ವೋಲ್ಟೇಜ್ ಅನ್ನು ಪ್ರಚೋದಿಸಲಾಗುತ್ತದೆ ಅದು 120 o ಅಂತರದಲ್ಲಿದೆ ದೈಹಿಕವಾಗಿ ಅದು ಪ್ರತ್ಯೇಕವಾಗಿರುತ್ತದೆ ಮತ್ತು ಅದೇ ರೀತಿ ಉದಾಹರಣೆಗೆ ತೆಗೆದುಕೊಂಡರೆ V n ನಲ್ಲಿ ಪ್ರಚೋದಿತ ವೋಲ್ಟೇಜ್ ಉಲ್ಲೇಖವಾಗಿ ನಂತರ Vbn V n120 o ಇಂದ ಹಿಂದುಳಿಯುತ್ತದೆ ಮತ್ತು Vcn Vbn120 o ಇಂದ ಹಿಂದುಳಿಯುತ್ತದೆ ಇಲ್ಲದಿದ್ದರೆ Vcn Vantwo 240 oನಿಂದ ಹಿಂದುಳಿಯುತ್ತದೆ ಇದು ತತ್ವಶಾಸ್ತ್ರ ಆದ್ದರಿಂದ ಇದೇ ರೀತಿ ಇದನ್ನು ನಾವು ಇದೇ ರೀತಿ Y ಸಂಪರ್ಕ ಎಂದು ಕರೆಯುತ್ತೇವೆ ಅದೇ ರೀತಿ Y ∆ ರಚನೆಯು ಅಲ್ಲಿ ಅದು ಇರಬಹುದು ಇಲ್ಲದಿರಬಹುದು ಆದರೆ ಇಲ್ಲಿ ಇದನ್ನು n ಎಂದು ಸಂಖ್ಯಾತ್ಮಕ ಭಾಗ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈಗ ಇದು ವಾಸ್ತವವಾಗಿ Y ಸಂಪರ್ಕಿತ ಮೂಲವಾಗಿದೆ ಈ ಮೂಲವು Y ಸಂಪರ್ಕಗೊಂಡಿದೆ ಆದರೆ ಅದು ∆ ಆಗಿದ್ದರೆ ಯಾವುದೇ ತಟಸ್ಥ ಇರುವುದಿಲ್ಲ ಅದು∆ ಆಗಿದ್ದರೆ ಮೂಲವು ∆ ಸಂಪರ್ಕಿತವಾಗಿದ್ದರೆ ಈಗ ನೋಡಿ ಈ ಸಂದರ್ಭದಲ್ಲಿ ಹೊಸ ಪದವಿಲ್ಲ ಈ ಸಂದರ್ಭದಲ್ಲಿ Vab ಎಂದರೆ Vab ಇದರ ಅರ್ಥ ಯಾವಾಗ ಹೇಳಿದಾಗ ಅದೇ ರೀತಿ Vab ಅಂದರೆ a ತಕ್ಷಣದ ಧ್ರುವೀಯತೆ a ಧನಾತ್ಮಕ ಮತ್ತು ಅದೇ ರೀತಿ b ಟರ್ಮಿನಲ್ ಇದೇ ರೀತಿ ನಕಾರಾತ್ಮಕವಾಗಿರುತ್ತದೆ ಅದು ಋಣಾತ್ಮಕ ವಾಗಿರುತ್ತದೆ ಆದ್ದರಿಂದ ಇದರರ್ಥ ಅದು Vab ಆಗಿರುವಾಗ ಇದು ಧನಾತ್ಮಕವಾಗಿರುತ್ತದೆ ಇದು ನಕಾರಾತ್ಮಕವಾಗಿರುತ್ತದೆ ಇದು Vab ಇದೇ ರೀತಿ Vab ಅನ್ನು ಬರೆಯಬಹುದು ಬಾಣ ಎಂದರೆ ಧನಾತ್ಮಕ ಬಾಣ ಎಂದರೆ ಧನಾತ್ಮಕ ಮತ್ತು ಇಲ್ಲಿ ಯಾವುದೇ ಬಾಣ ಎಂದರೆ ನಕಾರಾತ್ಮಕವಲ್ಲ ಅಂತೆಯೇ Vbc ಆದ್ದರಿಂದ Vbc ಎಂದರೆ ಯಾವುದೇ ಗೊಂದಲ ಇರಬಾರದು ಅದೇ ರೀತಿ b ಧನಾತ್ಮಕವಾಗಿರಬೇಕು Vbc ಎಂದು ಹೇಳಿದಾಗ ಆದ್ದರಿಂದ ಇಲ್ಲಿ ನಾನು ಬರೆಯುತ್ತೇನೆ ಅದು Vbc ಆದ್ದರಿಂದ ಅದು ಅದು ಇದುತಕ್ಷಣದ ಧ್ರುವೀಯತೆ ಇಲ್ಲಿ ಅದು Vab ನೆಗೆಟಿವ್ ಆಗಿದೆ ಇಲ್ಲಿ ಇದು Vbc ಪಾಸಿಟಿವ್ ತಕ್ಷಣದ ಧ್ರುವೀಯತೆಯಾಗಿದೆ ಆದ್ದರಿಂದ ಯಾವುದೇ ಗೊಂದಲಗಳು ಇರಬಾರದು ಮತ್ತು ಅದು Vab ಆಗಿದ್ದರೆ Vbcಆಗಿರಬಹುದು ಮತ್ತು ಅದು Vca ಆಗಿದ್ದರೆ ಅದೇ ರೀತಿ Vca ತೆಗೆದುಕೊಳ್ಳುವಾಗ ಇದು ನನ್ನ Vca ಆದ್ದರಿಂದ ಇದು ನನ್ನ c ಇದು ಧನಾತ್ಮಕವಾಗಿರುತ್ತದೆ ಮತ್ತು ಇನ್ನೊಂದು ಕಡೆ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ನಾವು Vab ಅನ್ನು ಧನಾತ್ಮಕ b ಅನ್ನು ಋಣಾತ್ಮಕ ಎಂದು ಹೇಳಿದಾಗಲೆಲ್ಲಾ Vbc ಎಂದರೆ b ಪಾಸಿಟಿವ್ ಒಂದನೆಯದು ಧನಾತ್ಮಕ ಎರಡನೆಯದು ಋಣಾತ್ಮಕ ಈ ತಕ್ಷಣದ ಧ್ರುವೀಯತೆ ಮತ್ತು ಇದು ವಾಸ್ತವವಾಗಿ ಅದೇ ರೀತಿ ನಾವು ಮೂರು ಫೇಸ್ ಅನ್ನು ಇದೇ ರೀತಿ ∆ ಸಂಪರ್ಕಿತ ಮೂಲ ಎಂದು ಕರೆಯುತ್ತೇವೆ ಏಕೆಂದರೆ ಇದು ∆ ಸಂಪರ್ಕಿತವಾಗಿದೆ ಮತ್ತು ಇದು Y ಸಂಪರ್ಕಿತ ಮೂಲವಾಗಿದೆ ಮತ್ತು ಇದು Y ಸಂಪರ್ಕಗೊಂಡಿದೆ ಮತ್ತು ಇದು ∆ ಸಂಪರ್ಕಗೊಂಡಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದು ಫಿಗರ್ 4 ಆಗಿದೆ ಈಗ ಆದ್ದರಿಂದ ಲೈನ್ a ಮತ್ತು ನ್ಯೂಟ್ರಾಲ್ ಲೈನ್ n ನ್ಯೂಟ್ರಾಲ್ ಲೈನ್ n ನಡುವಿನ Van ವೋಲ್ಟೇಜ್ ಇದನ್ನು ನಾನು ಇದೇ ರೀತಿ ಹೇಳಿದೆ ಅಂತೆಯೇ ಲೈನ್ b ಮತ್ತು ನ್ಯೂಟ್ರಾಲ್ ಲೈನ್ ನಡುವಿನ Vbn ವೋಲ್ಟೇಜ್ ಮತ್ತು Vcn ಮತ್ತು ನ್ಯೂಟ್ರಾಲ್ ಲೈನ್ ನ ನಡುವಿನ Vcn ವೋಲ್ಟೇಜ್ ಎನ್ ಲೈನ್ an bn cn ಆದ್ದರಿಂದVan Vbn Vcn ಅವುಗಳನ್ನು ಫೇಸ್ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಅಂದರೆ ತಟಸ್ಥಕ್ಕೆ ರೇಖೆಯಾಗಿದ್ದರೆ ಅದು ಫೇಸ್ ವೋಲ್ಟೇಜ್ ಆಗಿದೆ ಮತ್ತು ಅದು ಹೇಗೆ ಸಿಗುತ್ತದೆ ಎಂಬುದು ಮೂಲತಃ ನ್ಯೂಟ್ರಲ್ ಫೇಸ್ ವೋಲ್ಟೇಜ್ ರೇಖೆಯಾಗಿದೆ ಆದ್ದರಿಂದ Van Vbn Vcn ಅನ್ನು ಫೇಸ್ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಈಗ ವೋಲ್ಟೇಜ್ ಮೂಲಗಳು ಒಂದೇ ವೈಶಾಲ್ಯ ಮತ್ತು ಆವರ್ತನವನ್ನು ಹೊಂದಿದ್ದರೆ ಮತ್ತು ಪರಸ್ಪರ 120 o ಫೇಸ್ ದಿಂದ ಹೊರಗಿದ್ದರೆ ವೋಲ್ಟೇಜ್ಗಳನ್ನು ಸಮತೋಲನಗೊಳಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಅಂದರೆ ಈ ವೋಲ್ಟೇಜ್ ಮೂಲಗಳು ಒಂದೇ ವೋಲ್ಟೇಜ್ ಪ್ರಮಾಣವನ್ನು ಹೊಂದಿರುತ್ತವೆ ಮತ್ತು ಅವುಗಳಲ್ಲಿನ ಆವರ್ತನವು 120 o ನನ್ನ ಪ್ರಕಾರ ಫೇಸ್ ಶಿಫ್ಟ್ ಹಂತದ ವ್ಯತ್ಯಾಸವು ಆ ಸಮಯದಲ್ಲಿ ನಿಖರವಾಗಿ 120 o ಇದೆ ಅದೇ ರೀತಿ ವೋಲ್ಟೇಜ್ ಸಮತೋಲಿತವಾಗಿದೆ ಎಂದು ಹೇಳಬಹುದು ಒಂದು ವೇಳೆ ವ್ಯತ್ಯಾಸವಿಲ್ಲದಿದ್ದರೆ ಅದು ಅಸಮತೋಲಿತವಾಗಿದೆ ಆದರೆ ನಾವು ಈ ಮೂಲಕ್ಕಾಗಿ ಸಮತೋಲಿತ ವಿಷಯವನ್ನು ಮಾತ್ರ ಅಧ್ಯಯನ ಮಾಡುತ್ತೇವೆ ಆದ್ದರಿಂದ ಇದು ಹಾಗಿದ್ದರೆ Van Vbn Vcn 0 ಇದು ಫಾಸರ್ ಪ್ರಮಾಣ ಎಂದು ಸೂಚಿಸುತ್ತದೆ ಅದು ಏಕೆ ಎಂದು ನಾನು ತೋರಿಸುತ್ತೇನೆ ಅದೇ ರೀತಿ ಮಾಡಿದರೆ ಅದು 0 ಆಗುತ್ತದೆ Van Vbn Vcn 0 ಇದು ಸಮೀಕರಣ 1 ಆಗಿದೆ ಅಂದರೆ ಸಮತೋಲಿತ ವೋಲ್ಟೇಜ್ಗಾಗಿ Van ಮ್ಯಾಗ್ನಿಟ್ಯೂಡ್ Vbn ಮ್ಯಾಗ್ನಿಟ್ಯೂಡ್ Vcn ನಾನು ಮೋಡ್ ಹಾಕುವಾಗ ಇವುಗಳು ಪ್ರಮಾಣ ಇವು ಪ್ರಮಾಣ ಈಗ ಇದೇ ರೀತಿ ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿದರೆ Van ಉಲ್ಲೇಖವಾಗಿದೆ ಆದ್ದರಿಂದ ನಾವು ಇದನ್ನು ಫೇಸ್ ಅನುಕ್ರಮ a b c ಎಂದು ಕರೆಯುತ್ತೇವೆ ಆದ್ದರಿಂದ b a ನಿಂದ ಹಿಂದುಳಿಯುತ್ತದೆ c b ಯಿಂದ ಹಿಂದುಳಿಯುತ್ತದೆ ಆದ್ದರಿಂದ ಫೇಸ್ ಅನುಕ್ರಮವು a b c ಆಗಿದೆ ಆದ್ದರಿಂದ ಅದು Van ಆಗಿರುವಾಗ ನಾವು Van Vp ಕೋನ 0 o ಎಂದು ಬರೆಯುತ್ತೇವೆ ಮತ್ತು ನನ್ನ ಫೇಸ್ ವೋಲ್ಟೇಜ್ p ವಾಸ್ತವವಾಗಿ ನಾವು ಫೇಸ್ ಎಂದು ಕರೆಯುತ್ತೇವೆ ಎಂದು ಭಾವಿಸೋಣ ಆದ್ದರಿಂದ ಇದು ಫೇಸ್ ವೋಲ್ಟೇಜ್ ಆಗಿದೆ ಮತ್ತು ಇದು ಕೋನ 0 ಇದು Van ಈಗ Vbn ವಾಸ್ತವವಾಗಿ ಮತ್ತು ಈ ಎಲ್ಲಾ ಫೇಸ್ ಗಳು ಮೂಲತಃ ಇದು ಒಂದು ಎಲ್ಲಾ ಪರಿಮಾಣಗಳು ಒಂದೇ ಆಗಿರುತ್ತವೆ ಇದು ಇದನ್ನು ಫೇಸ್ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದೇ ರೀತಿ Van ಕೋನ 0 o ಆದ್ದರಿಂದ Vbn Van 120 o ನಿಂದ ಹಿಂದುಳಿದಿದೆ ಆದ್ದರಿಂದ Vbn ಇದೇ ರೀತಿ ಕೋನ 120 o ಇವೆಲ್ಲವೂ ಒಂದೇ ಆಗಿರುತ್ತವೆ ನಂತರ Vcn ಇದು ನನ್ನ Vcn ಆಗಿರುತ್ತದೆ ಇದು ನನ್ನ Vcn ಇದು ನನ್ನ Vcn ಆಗಿದೆ ಆದ್ದರಿಂದ ಇದು ನನ್ನ Vcn ಆಗಿದೆ ಈ ಕೋನವು Van240 o ನಿಂದ 240 oVcn ಮಂದಗತಿಯಲ್ಲಿದೆ ಆದ್ದರಿಂದ ನಾನು ಅದನ್ನು ತೆರವುಗೊಳಿಸುತ್ತೇನೆ ಆದ್ದರಿಂದ ಇದೇ ರೀತಿ Vcn angle 240 o ಇದೇ ರೀತಿ ಕೋನ 120 o ಎಂದು ಹೇಳಬಹುದು ಇಲ್ಲದಿದ್ದರೆ ಈ Vcn ಇದು 240 o ಮಂದಗತಿಯಲ್ಲಿದೆ ಅಥವಾ Vcn ಅನ್ನು ಹೇಗಾದರೂ Van120 oಎಂದು ನೀಡಲಾಗುತ್ತದೆ ಏಕೆಂದರೆ Vcn 120 o120 o ಆದ್ದರಿಂದ ಇದೇ ರೀತಿ ಇದರರ್ಥ ಇದೇ ಒಂದು ಕೋನ 120 o ಮಾಡಬಹುದು ಅದೇ ರೀತಿ ಯಾವುದಾದರೂ ಇದ್ದರೆ ಬೇರೆ ಯಾವುದಾದರೂ ಇದ್ದರೆ ಅದೇ ರೀತಿ ಇದ್ದರೆ ಅದು ನಾವು ಅದೇ ರೀತಿ ತತ್ವಶಾಸ್ತ್ರ ಎಂದು ಕರೆಯುತ್ತೇವೆ ಆದ್ದರಿಂದ ಕೋನ 240 o ಅದು 1 ರಿಂದ ಗುಣಿಸಲಾಗಿದೆಎಂದು ಭಾವಿಸೋಣ ಆದ್ದರಿಂದ ಇದು ಒಂದು ಕೋನ 360 o ಇದೇ ರೀತಿ ಈ ಎರಡನ್ನು ಸೇರಿಸಿದರೆ ಅದು ಕೋನ 120 o ಆಗಿರುತ್ತದೆ ಆದ್ದರಿಂದ ಮೂಲತಃ ಇದರಿಂದ 120 o ಮುಂದಿದೆ ಆದ್ದರಿಂದ ಇದು ಇದೇ ರೀತಿ 120 o ಫೇಸ್ ವೋಲ್ಟೇಜ್ನ ಪರಿಣಾಮಕಾರಿ ಅಥವಾ rms ಮೌಲ್ಯ ಇಲ್ಲಿ ಇದೇ ರೀತಿ ತೆಗೆದುಕೊಳ್ಳಲಾಗುತ್ತಿದೆ sin ωt ಅಥವಾ cosine ωt ಆದ್ದರಿಂದ ಇದು ಫೇಸ್ ವೋಲ್ಟೇಜ್ನ rms ಮೌಲ್ಯವಾಗಿದೆ ಆದ್ದರಿಂದ ನಾವು ಏನೇ ಹೇಳಿದರೂ ಫೇಸ್ ವೋಲ್ಟೇಜ್ ಇವೆಲ್ಲವೂ rms ಮೌಲ್ಯ ಎಲ್ಲವೂ rms ಮೌಲ್ಯ ಈಗ ರೋಟರ್ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ ಈ ಸಂದರ್ಭದಲ್ಲಿ ನಾವು Van ನಂತರ c ಮತ್ತು ನಂತರ bಎಂದು ಹೇಳಿದ್ದೇವೆ ಇದು ಫೇಸ್ a c b ಅನುಕ್ರಮವಾಗಿದ್ದರೆ ಅದು a b c ಅನುಕ್ರಮವಾಗಿದ್ದರೆ ಅಲ್ಲಿ a b c ಮತ್ತು a c b ಅನುಕ್ರಮವು a c b ಇಲ್ಲಿ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ ನಂತರ ಅದು ಪ್ರದಕ್ಷಿಣಾಕಾರವಾಗಿ ದಿಕ್ಕಿನ ರೋಟರ್ ತಿರುಗುತ್ತಿದೆ ಆದರೆ ಈ ಸಂದರ್ಭದಲ್ಲಿ ನಾವು ಇದನ್ನು ತೆಗೆದುಕೊಂಡರೆ ಅಂತೆಯೇ ಈ ಸಂದರ್ಭದಲ್ಲಿ ನಾವು ಕರೆಯುವ ರೋಟರ್ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ ಅಂದರೆ ಈ ರೀತಿ ಆದ್ದರಿಂದ ಇದರಲ್ಲಿ c ಮತ್ತು a c b ಅನುಕ್ರಮವಿದೆ ಆದ್ದರಿಂದ ಈಗ ನಾವು ಪಡೆದ Van angle 0 o Vbn ಕೋನವು ಇದೇ ರೀತಿ 120 o ಅಥವಾ ಈ ಸಂದರ್ಭದಲ್ಲಿ ಸರಣಿ ಅನುಕ್ರಮ ಮತ್ತು Vcn angle 120 o ಇದು ಮೊದಲಿನಂತೆಯೇ a c b ಅನುಕ್ರಮಕ್ಕಾಗಿ ಕೇವಲ ಒಂದು ವಿಷಯವನ್ನು ಮಾತ್ರ ಬದಲಾಯಿಸಲಾಗುತ್ತದೆ ಈಗ ಸಮೀಕರಣ 1 ರಿಂದ Van Vbn Vcn Van angle 0 o Vbn angle 120 o angle 120 o ನಾವು ಸರಳೀಕರಿಸಿದರೆ ಅದು 1 0 5 j 0 866 ನಂತರ 0 5 j 0 866 ಅದು 0 ಆಗುತ್ತದೆ ಆದ್ದರಿಂದ ಸಮತೋಲನ ಮೂಲಕ್ಕಾಗಿ Van Vbn Vcn 0 ಗೆ ಸಮನಾಗಿರಬೇಕು ಇದು ಅಸಮತೋಲಿತವಾಗಿದ್ದರೆ 0 ಆಗಿರಬಹುದು 0 ಇರಬಹುದು ಶೂನ್ಯವು ಇದೇ ರೀತಿ ಅರ್ಥವಲ್ಲ ಅದೇ ರೀತಿ ಶೂನ್ಯ ಎಂದು ಕರೆಯುವಂತೆಯೇ ಅದೇ ರೀತಿ ಕರೆಯುವುದು ಅದೇ ರೀತಿ ಸಮತೋಲಿತವಾಗುತ್ತದೆ ಎಂದು ಅರ್ಥವಲ್ಲ ಏಕೆಂದರೆ ಈ ನಿಯತಾಂಕಗಳನ್ನು ಅಂತಹ ಶೈಲಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಎಂದು ಊಹಿಸಿಕೊಳ್ಳಿ ಇವುಗಳು ಅದೇ ರೀತಿ ನಾವು ಕರೆಯುವುದನ್ನು ಇದೇ ರೀತಿ 0 ಎಂದು ಕರೆಯುತ್ತೇವೆ ಆದರೆ ಈ ಹಂತದಲ್ಲಿ ಇದೇ ರೀತಿಯ ತಿಳುವಳಿಕೆಯ ಸಲುವಾಗಿ ಇದೇ ರೀತಿ 0 ಆಗಿದ್ದರೆ ಅದೇ ರೀತಿ ಇರುತ್ತದೆ ಸಮತೋಲಿತ ವೋಲ್ಟೇಜ್ ಮೂಲ Van Vbn Vcn 0 ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ಈಗ ಪ್ರಶ್ನೆಯೆಂದರೆ ಅದೇ ರೀತಿ Y ಸಂಪರ್ಕಿತ ಲೋಡ್ ಇದು ನಾವು Y ಅಥವಾ ∆ ಸಂಪರ್ಕಿತ ಮೂಲವಾಗಿ ನೋಡಿದ್ದೇವೆ ಈಗ ನಾವು Y ಸಂಪರ್ಕಿತ ಲೋಡ್ ಅನ್ನು ನೋಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದೇ ರೀತಿ ನಾವು ಇದನ್ನು ಕರೆಯುವುದನ್ನು ನಾನು ಇದೇ ರೀತಿ Y ಸಂಪರ್ಕಿತ ಲೋಡ್ ಅನ್ನು Z1 Z2 Z3 ಮಾಡಿದ್ದೇನೆ ಮತ್ತು Y ಸಂಪರ್ಕಿತ ಲೋಡ್ ಅದು ಸಮತೋಲನಗೊಳ್ಳುತ್ತದೆ ಮತ್ತು ಫೇಸ್ a b c ಗೆ ಈ ನ್ಯೂಟ್ರಲ್ ಲೈನ್ ಅನ್ನು ನೀಡಲಾಗಿದೆ ಅದು ಇರಬಹುದು ಅದೇ ರೀತಿ ಇರಬಹುದು ಅಥವಾ ಇಲ್ಲದಿರಬಹುದು ಆದ್ದರಿಂದ ಏನಾಗಬಹುದು ಇದು ನಿಜವಾಗಿ ಕೇವಲ ಒಂದು ನಿಮಿಷದ ಸಮತೋಲನ ಹಂತಕ್ಕೆ ಇದು ನಾವು ಕರೆಯುವಂತೆಯೇ ಇರುತ್ತದೆ ಯಾವಾಗಲೂ ಅದೇ ರೀತಿ 0 ಪ್ರಸ್ತುತದ ಸಂದರ್ಭದಲ್ಲಿ ಇದು ವಿಭಿನ್ನವಾಗಿರುತ್ತದೆ ಈ ಸಂದರ್ಭದಲ್ಲಿ ಸಮತೋಲನವು ವಾಸ್ತವವಾಗಿ ಶೂನ್ಯವಾಗಿರುತ್ತದೆ ಆದ್ದರಿಂದ ಈಗ ಪ್ರಶ್ನೆಯೆಂದರೆ a b c ಇದು ರೇಖೆ ಇದು ತಟಸ್ಥವಾಗಿರಬಹುದು ತಟಸ್ಥವಾಗಿರಬಾರದು ಆದ್ದರಿಂದ ಇದು Z1 Z2 ಮತ್ತುZ 3 ಆಗಿದೆ ಇದು ಫಿಗರ್ 7 ಆಗಿದೆ ಆದ್ದರಿಂದ Y ಸಂಪರ್ಕಕ್ಕಾಗಿ ಇದು Y ಸಂಪರ್ಕಿತವಾಗಿದೆ ಇದು a b c ಸರ್ಕ್ಯೂಟ್ನಲ್ಲಿ Y ಕನೆಕ್ಟರ್ ಆಗಿದೆ ಅದೇ ರೀತಿ ಈ Y ಅನ್ನು ಸಂಪರ್ಕಿಸಲಾಗಿದೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ಇದೇ ರೀತಿ ∆ ಸಂಪರ್ಕ ಹೊಂದಿದೆ ಇದು ಅದೇ ರೀತಿ Zc Zb ಮತ್ತು Za ಆಗಿದೆ ಆದ್ದರಿಂದ ನಾವು ಅಲ್ಲಿ ಡಿಸಿ ಸರ್ಕ್ಯೂಟ್ನಲ್ಲಿ ತೋರಿಸಿದ Y ∆ ಮಾದರಿ ಅದು ಇಲ್ಲಿ ಪ್ರತಿರೋಧವಾಗಿತ್ತು ಅದು ಪ್ರತಿರೋಧ ಮತ್ತು ಇಲ್ಲಿ a b ಮತ್ತು cಎಲ್ಲವೂ ದ್ರವ್ಯರಾಶಿ ಆದ್ದರಿಂದ ಇದು ∆ ಸಂಪರ್ಕಿತ ಲೋಡ್ ಆಗಿದೆ ಈಗ ಸಮತೋಲಿತ ಲೋಡ್ ಹಂತದ ಪ್ರತಿರೋಧವು ಪರಿಮಾಣದಲ್ಲಿ ಸಮಾನವಾಗಿರುತ್ತದೆ ಮತ್ತು ಇದರರ್ಥ ಅದೇ ರೀತಿ Z1 Z2 Z3 ಒಂದೇ ಪ್ರಮಾಣದಲ್ಲಿ ಮತ್ತು ಒಂದೇ ಕೋನದಲ್ಲಿರುತ್ತವೆ ನಂತರ ಅದು ಸಮತೋಲಿತವಾಗಿರುತ್ತದೆ ಅದೇ ರೀತಿ ಇಲ್ಲಿಗೆ ಆದ್ದರಿಂದ ಸಮತೋಲಿತ Y ಸಂಪರ್ಕಿತ ಲೋಡ್ಗೆ Z1 Z2 Z 3 Z Y ಎಂದು ಹೇಳುತ್ತೇವೆ ನಾವು Z Y ಎಂದು ಕರೆಯುತ್ತೇವೆ ಸಮತೋಲಿತ ∆ ಸಂಪರ್ಕಿತ ಲೋಡ್ಗಾಗಿ Z a Z b Zc Z ∆ ಸಮಾನ ಆಗಿರುತ್ತದೆ ನಾವು ಸಮತೋಲಿತ ವಿಷಯವನ್ನು ಮಾತ್ರ ಪರಿಗಣಿಸುತ್ತೇವೆ ಮತ್ತು Y ∆ ರೂಪಾಂತರ ಅಥವಾ ∆ Y ರೂಪಾಂತರ ಡಿಸಿ ಸರ್ಕ್ಯೂಟ್ಗಾಗಿ ನಾವು ಅದನ್ನು ಮಾಡಿದ ರೀತಿ ನಾವು ಅದನ್ನು ಮಾಡುವ ರೀತಿಯಲ್ಲಿಯೇ Z Z ∆ 3 Z Y ಆಗಿದ್ದರೆ ಅಥವಾ Z Y 13 Z ಆಗಿದ್ದರೆ ಅದೇ ರೀತಿ ಅದನ್ನು ಮಾಡಿ ಅದೇ ರೀತಿ ಅದನ್ನು ಪಡೆಯುತ್ತದೆ ಆದ್ದರಿಂದ ನಾನು ಮುಂದೆ ಮಾಡುತ್ತಿಲ್ಲ ಏಕೆಂದರೆ ಇದರರ್ಥ ಡಿಸಿ ಸರ್ಕ್ಯೂಟ್ಗಾಗಿ ಪ್ರತಿಯೊಂದನ್ನು ಮಾಡಲಾಗುತ್ತಿದೆ ಬಹುಶಃ ಪ್ರತಿರೋಧ ಇರುತ್ತದೆ ಇಲ್ಲಿ ಅದು ಪ್ರತಿರೋಧವಾಗಿದೆ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳಿ ಸೆಟ್ ವೋಲ್ಟೇಜ್ಗಳ ಫೇಸ್ ಅನುಕ್ರಮವನ್ನು ಕಂಡುಹಿಡಿಯಿರಿ Vanಗೆ 200 cos ω t 10 o Vbn 200 cos ω t 230 o ಮತ್ತು Vcn 200 cos ω t 110 o110 oನೀಡಲಾಗುತ್ತದೆ ಆದ್ದರಿಂದ ಇದೇ ರೀತಿ ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಇದು ಇದೇ ರೀತಿಯ ರೆಫರೆನ್ಸ್ ಪಾಯಿಂಟ್ ಎಂದು ಭಾವಿಸೋಣ ಆದ್ದರಿಂದ Van ಅದೇ ರೀತಿ 200 ಕೋನ 10 o ಈ ಕೊಸೈನ್ ಆಗಿರಲಿ 200 ಕೋನ 10 o ಅನ್ನು ನೀಡಲಾಗುತ್ತದೆ ಮೂಲತಃ ಅದೇ ರೀತಿ sin ∆ ಆದ್ದರಿಂದ ಇದು sin 90 o ಥೀಟಾ ಕಾಸ್ ಥೀಟಾ ಅಥವಾ ಕಾಸ್ 90 o ಥೀಟಾ sin ಥೀಟಾ ಯಾವುದೇ ಗೊಂದಲಗಳು ಇರಬಾರದು ಆದ್ದರಿಂದ ಇಲ್ಲಿ ಇದು ಇದೇ ರೀತಿ ರೆಫರೆನ್ಸ್ ರೇಖೆಯಾಗಿದೆ ಆದ್ದರಿಂದ Vanಗೆ ಇದೇ ರೀತಿ 10o ಸಿಕ್ಕಿದ್ದರೆ ಮತ್ತು 110o ಯಲ್ಲಿ Vbn ರೆಫರೆನ್ಸ್ ನ್ನು ಅದೇ ರೀತಿ ಸೆಳೆಯುವುದಾದರೆ ಅದೇ ರೀತಿ ನಾವು ಕ್ಷಮಿಸಿ ಎಂದು ಕರೆಯುವ ಕಾರಣ Vcn ಗೆ 110 o ಮತ್ತು Vbn 230 o ಮತ್ತು ಇದು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಇದು ಇದೇ ರೀತಿ 100 ಅನ್ನು ಇದೇ ರೀತಿ ನಾವು ನೋಡಿದರೆ ಆದ್ದರಿಂದ ಇದು ಇದೇ ರೀತಿ ನನ್ನ ಪ್ರಕಾರ ಇದು ಇದೂ ಸಹ ಇದೇ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ 230 o ಉಲ್ಲೇಖದೊಂದಿಗೆ ಇರುತ್ತದೆ ಈಗ ಇದೇ ರೀತಿ ನೋಡಿದರೆ a b ಮತ್ತು c ನಡುವಿನ ಕೋನವನ್ನು ನೋಡಿದರೆVan ಮತ್ತು Vbn 110 ಕೋನ 120 o ನಡುವಿನ ಕೋನ ಈ ಕೋನವು 120 o ಈಗ ಇದೇ ರೀತಿ ನೋಡಿದರೆ ಈ c ಮತ್ತು b ಎಂದು ಕರೆಯುವಂತೆಯೇ ಅದೇ ರೀತಿ b c 120 o ನಡುವೆ 120 ಓಹರ್ಗಳನ್ನು ಪಡೆಯುತ್ತದೆ ಅದೇ ರೀತಿ ಅನುಕ್ರಮವು ಎ ಸಿ ಬಿ ಆಗಿದೆ ಆದ್ದರಿಂದ ಈ ಫೇಸ್ಅನುಕ್ರಮವು ಇದೇ ರೀತಿ a c b ಅನುಕ್ರಮವಾಗಿದೆ ಶೂನ್ಯ 120 ರ ಹೊರತಾಗಿ ಇದನ್ನು ನೀಡಿದರೆ ಅದೇ ರೀತಿ ಒಂದು ಉಲ್ಲೇಖವನ್ನು ತೆಗೆದುಕೊಳ್ಳಿ ಅದೇ ರೀತಿ ದಯವಿಟ್ಟು ಉಲ್ಲೇಖವನ್ನು ತೆಗೆದುಕೊಳ್ಳಿ ಅದರ ನಂತರ ದಯವಿಟ್ಟು ಫಾಸರ್ ರೇಖಾಚಿತ್ರವನ್ನುಚಿತ್ರಸಿರಿ ನಂತರ ಅದೇ ರೀತಿ ಸಿಗುತ್ತದೆ ಇದು a c b ಅನುಕ್ರಮ ಈಗ ಸಮತೋಲಿತ Y ಸಂಪರ್ಕ ಸಮತೋಲಿತ Y ಸಂಪರ್ಕಿತ ಮೂಲ ಮತ್ತು ಸಮತೋಲಿತ Y ಸಂಪರ್ಕಿತ ಲೋಡ್ ಮೂಲವು ನನ್ನ ಪ್ರಕಾರ ಅಸಮತೋಲಿತ ಏನಾದರೂ ಇದ್ದರೆ ಈ ಮೂಲವು ಅದರಿಂದ ಹೇಗೆ ಸಮತೋಲನಗೊಳ್ಳುತ್ತದೆ ಎಂಬುದನ್ನು ನಾವು ಮಾಡುತ್ತೇವೆ ಅದೇ ರೀತಿ ಅದು ಸಮತೋಲಿತವಾಗಿದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಸಮತೋಲಿತ Y ಸಂಪರ್ಕಿತ ಮೂಲ ಮತ್ತು Y ಸಂಪರ್ಕಿತ ಲೋಡ್ ಇದು ನನ್ನ Y ಸಂಪರ್ಕಿತ ಮೂಲವಾಗಿದೆ ಮತ್ತು ಇದು ನನ್ನ Y ಸಂಪರ್ಕಿತ ಲೋಡ್ ಎಂದು ಭಾವಿಸೋಣ ಇಲ್ಲಿ ಸಹ ನ್ಯೂಟ್ರಲ್ ಆಗಿದೆ ಮತ್ತು ಈ ಎರಡು ಸಂಪರ್ಕಗೊಂಡಿವೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ತಿಳಿದಿರುವ ಅಂಶಗಳು ಇಲ್ಲಿ ಸಂಪರ್ಕಗೊಂಡಿವೆ ಮತ್ತು ಪ್ರವಾಹವು ತಟಸ್ಥವಾಗಿದೆ ಅದು I n ಮತ್ತು ಇದು ಇದೇ ರೀತಿ Van Vbn ಮತ್ತು Vcn ಆಗಿದೆ ಇದನ್ನು ನೀಡಲಾಗಿದೆ ಮತ್ತು ಇದು Z Y Z Y Z Y ಆಗಿದೆ ಇದು ಸ್ಮಾಲ್ abc ಇದು ಕ್ಯಾಪಿಟಲ್ A B C ಇದು ಮೂಲ ಮತ್ತು ಇದು Yಸಂಪರ್ಕಿತ ಲೋಡ್ ಏಕೆಂದರೆ ಮೂರು ಫೇಸ್ ಮತ್ತು ಪ್ರವಾಹದಲ್ಲಿ ಇದರ ಮೂಲಕ Ia ಈ Ib ಮತ್ತು Ic ತಟಸ್ಥವಾಗಿದೆ ಇದು ತಟಸ್ಥ ಸಂಪರ್ಕಿತ ಪ್ರವಾಹದ ಮೂಲಕ ಹರಿಯುತ್ತದೆ I n ಆದ್ದರಿಂದ ಇದೇ ರೀತಿ ಈಗ ಇದು ಹರಿವು ಇದು ಸರ್ಕ್ಯೂಟ್ ಆದ್ದರಿಂದ ಈಗ ಇದು ಇದೇ ರೀತಿ ಮೂಲ ಭಾಗವನ್ನು ಮಾತ್ರ ಚಿತ್ರಿಸುತ್ತಿದ್ದರೆ ಅದೇ ರೀತಿ ಮೂಲ ಭಾಗವನ್ನು ಮಾತ್ರ ಚಿತ್ರಿಸುತ್ತಿದ್ದರೆ ಇದು ಫಿಗರ್ 11 ಆಗಿದೆ ಈ ಭಾಗ ಮಾತ್ರ ಆದ್ದರಿಂದ ನಾನು ತಟಸ್ಥ ಅಥವಾ ಯಾವುದನ್ನೂ ತೋರಿಸುತ್ತಿಲ್ಲ ಮೊದಲು ನಾವು ಮೂಲ ಭಾಗವನ್ನು ನೋಡೋಣ ಯಾವುದೇ ತಟಸ್ಥ ಏನನ್ನೂ ತೋರಿಸಲಾಗುವುದಿಲ್ಲ ಆದರೆ ಈ ತಂತಿಯನ್ನು ಏನೂ ತೋರಿಸಲಾಗುವುದಿಲ್ಲ Van ಮಾತ್ರ ಇಲ್ಲಿದೆ ಆದ್ದರಿಂದ ನಾನು Vabಗೆ ಹೇಳಿದ ರೀತಿ ಧನಾತ್ಮಕ ಅಥವಾ ಋಣಾತ್ಮಕ Vbc ಮತ್ತು Vca ಆದ್ದರಿಂದ ಅದು ಇದೇ ರೀತಿ ಇರುತ್ತದೆ ನಾವು ಅದನ್ನು a b c ಎಂದು ಕರೆಯುತ್ತೇವೆ a b c ಹೋಗಿದೆ ಆದ್ದರಿಂದ Van ಇದೇ ರೀತಿ ಕೋನ 0 o ಇದು ಸಮತೋಲಿತ Vbn Vcangle a b c ಅನುಕ್ರಮ ಮತ್ತು Vcn ಕೋನ 120o ಮತ್ತು ಇದು ಇದೇ ರೀತಿ a n ಆಗಿದೆ ಅಂದರೆ ಈ ವೋಲ್ಟೇಜ್ ನಾವು ಈ ರೀತಿ ಮಾಡಿದರೆ ನನ್ನ Van ಇದು ನನ್ನ Vbn ಇದು ನನ್ನ Vcn ಈಗ ಇದೇ ರೀತಿ ಕೆವಿಎಲ್ ಅನ್ನು ಅನ್ವಯಿಸಿದರೆ ಕೆವಿಎಲ್ ಅನ್ನು ಇದೇ ರೀತಿ ಅನ್ವಯಿಸಿದರೆ ಈ ರೀತಿಯಾಗಿ ಕೆವಿಎಲ್ ಅನ್ನು ಈ ಸ್ಥಳದಲ್ಲಿ ಕೆವಿಎಲ್ ಅನ್ನು ಅನ್ವಯಿಸಿದರೆ ಇದು ಕೆವಿಎಲ್ ಅನ್ನು ಅನ್ವಯಿಸಿದರೆ ಅದು Vab ಈ ರೀತಿ ಚಲಿಸುತ್ತದೆ ತಕ್ಷಣದ ಧ್ರುವೀಯತೆಯುVab Vbn Van 0 ಆಗಿರಬೇಕು ಅಂದರೆ Vab Van Vbn ನನ್ನ Vab Van Vbn ಇದರರ್ಥ ಅಂದರೆ ಈ ವೋಲ್ಟೇಜ್ ಅನ್ನು ನಾವು a ಇಂದ b ವರೆಗೆ ಎಂದು ಕರೆಯುತ್ತೇವೆ ನಾವು ಲೈನ್ ಟು ಲೈನ್ ವೋಲ್ಟೇಜ್ ಎಂದು ಕರೆಯುತ್ತೇವೆ ಏಕೆಂದರೆ ಇದು ಇದೇ ರೀತಿಯಾಗಿರುತ್ತದೆ ಇದು ರೇಖೆಯಾಗಿದೆ ಆದ್ದರಿಂದ ಇದು ಸಹ ರೇಖೆಯಾಗಿದೆ ಆದ್ದರಿಂದ ಅದು ರೇಖೆಯ ವೋಲ್ಟೇಜ್ ಆಗಿರುತ್ತದೆ ಮತ್ತು ಅದೇ ರೀತಿ Van Vbn Vcn ಎಂದು ಕರೆಯುವಾಗ ಇದು ತಟಸ್ಥ ರೇಖೆಯಾಗಿದ್ದು ಅದು ಒಂದು ಫೇಸ್ ವೋಲ್ಟೇಜ್ ಆಗಿದೆ ಮತ್ತು ಇದನ್ನು ಲೈನ್ ಟು ಲೈನ್ ವೋಲ್ಟೇಜ್ Vab Vbc Vca ಎಂದು ಕರೆಯಲಾಗುತ್ತದೆ ಅಂತೆಯೇ ಇತರ ಎರಡು ಇದೇ ರೀತಿ k v l ಅನ್ನು ಅನ್ವಯಿಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅದೇ ರೀತಿ ನಾನು ಬರೆದದ್ದು Vab Van Vbn ಆದ್ದರಿಂದ Vbn ಇದೇ ರೀತಿ ನಾವು ಕರೆಯುವದನ್ನು ಇಲ್ಲಿ ಬರೆಯಬಹುದು V n b ಅದೇ ರೀತಿ ಇಲ್ಲಿ ನಾವು ಪಡೆದುಕೊಳ್ಳುವುದನ್ನು n ಟು b ಗೆ ಕರೆಯುತ್ತೇವೆ ಅದು Vbn ಅನ್ನು ಇದೇ ರೀತಿ ಬರೆಯಬಹುದು V n b ಅದಕ್ಕಾಗಿಯೇ ಇದು Vbn V n b ಅಂದರೆ ಧನಾತ್ಮಕ ನನ್ನ ಪ್ರಕಾರ ಇದೇ ರೀತಿ ಫಾಸರ್ ಅದೇ ರೀತಿ ವೋಲ್ಟೇಜ್ ಇದೇ ರೀತಿ ಈ ಭಾಗದಲ್ಲಿ Vbn ಎಂದು ಹೇಳಿದರೆ ಇದು ಬಿಂದು ಎಂದು ಭಾವಿಸೋಣ ಇದೇ ರೀತಿ V n b ಯನ್ನು ತಿಳಿದುಕೊಳ್ಳಲು ಬಯಸಿದರೆ ಅದು V n b ಆಗಿರುತ್ತದೆ ಅದು ಸೆಟ್ನಲ್ಲಿ ಒಂದಕ್ಕೆ ವಿರುದ್ಧವಾಗಿರುತ್ತದೆ ಆದ್ದರಿಂದಲೇ ಇದು V n b ಎಂದು ಲಿಖಿತ ಆಗಿದೆ ನಾನು ಬರೆಯುತ್ತೇನೆ ಆದ್ದರಿಂದ ಈಗ ನನ್ನ Van ಅದೇ ರೀತಿ ತಿಳಿದಿದೆ ಕೋನ 0 o ಮತ್ತು Vbn ಅದೇ ರೀತಿ ತಿಳಿದಿದೆ ಕೋನ 120 o ಇಲ್ಲಿ ನಾವು ಬದಲಿ ಸುತ್ತಿದ್ದೇವೆ ಅದೇ ರೀತಿ ಹಾಗೆ ಮಾಡಿದರೆ Vab ಅಂದರೆ ಕೋನ 0 ಎಂದರೆ cos 0 ಮತ್ತು ಈ ರೀತಿಯ cos 120 j sin 120 o ಅದೇ ರೀತಿ ಮಾಡಿದರೆ ಅದು 1 ಅರ್ಧ j ರೂಟ್ 32 ಆಗುತ್ತದೆ ಮತ್ತು ಅದೇ ರೀತಿ ಸರಳೀಕರಿಸಿದರೆ ಅದು ಅದೇ ರೀತಿ ರೂಟ್ 3 ಕೋನ 30 o ಆಗುತ್ತದೆ ಆದ್ದರಿಂದ Vab ರೂಟ್ 3 ಇನ್ ಟು ಅಂದರೆ ಫೇಸ್ ವೋಲ್ಟೇಜ್ ಮತ್ತು Vab ಲೈನ್ ವೋಲ್ಟೇಜ್ ಆಗಿದೆ ಆದ್ದರಿಂದ ಲೈನ್ ವೋಲ್ಟೇಜ್ ಎಂದರೆ ಮೂಲ 3 ಬಾರಿ ಫೇಸ್ ವೋಲ್ಟೇಜ್ ಕೋನ 30o ಈಗ ಈ ಫಾಸರ್ ರೇಖಾಚಿತ್ರವನ್ನು ಇದೇ ರೀತಿ ನೋಡಿದರೆ ತುಂಬಾ ಸರಳವಿದೆ ಎಂದು ಭಾವಿಸೋಣ ಇದು ಕೇವಲ ಒಂದು ನಿಮಿಷ ಮಾತ್ರ ಅರ್ಥೈಸಿಕೊಳ್ಳಬೇಕು ಇದು ನನ್ನ Van ಇದು ನನ್ನ Vbn ಇದು ನನ್ನ Vcn ಆದ್ದರಿಂದ ಇದು 120 o ಅಂತರದಲ್ಲಿದೆ ಆದ್ದರಿಂದ ಇದು Vbn ಆದ್ದರಿಂದ ಇದೇ ರೀತಿ 180 o ಹೊರಗಿನ ಭಾಗವನ್ನು ಮಾಡಿದರೆ ಇದು ನನ್ನ V n b ಇದು ನನ್ನ V n b ನಾನು ಇದೇ ರೀತಿ ಹೇಳಿದರೂ ಇದು ನನ್ನ V n b ಮತ್ತು ಅವುಗಳ ಪ್ರಮಾಣ V n b ವಾಸ್ತವವಾಗಿ ಪರಿಮಾಣ V n b V n ಸಹ ಮತ್ತು Vbn ಸಹ ಪರಿಮಾಣ ಇದೇ ರೀತಿ ಈ ದಿಕ್ಕನ್ನು ಪಡೆಯುತ್ತದೆಯೇ ಅಥವಾ ವಸ್ತುವಿನಲ್ಲಿ ಆ ದಿಕ್ಕನ್ನು ಪಡೆಯುತ್ತದೆಯೇ ಎಂಬುದು ಪರಿಮಾಣ ಆದ್ದರಿಂದ ಪ್ರಮಾಣವು ಆದ್ದರಿಂದ ಇದು ತೋರಿಸುತ್ತದೆ ಅಂದರೆ ಈ ವೋಲ್ಟೇಜ್ ಪ್ರಮಾಣವು ಮತ್ತು ಇದು ಇದಕ್ಕೆ ಸಮಾನಾಂತರವಾಗಿರುತ್ತದೆ ಇಲ್ಲಿ ಬರೆಯುತ್ತದೆ ಇದು ಸಹ ಆದ್ದರಿಂದಲೇ ಅದನ್ನು ಇಲ್ಲಿರೇಖೆಯನ್ನುಚಿತ್ರಿಸಲಾಗಿದೆ ಎಂದು ತೋರಿಸಲಾಗಿದೆ ಆದ್ದರಿಂದ ಈಗ ಅದೇ ರೀತಿ ಅದನ್ನು ಸ್ಪಷ್ಟಗೊಳಿಸಿ ಆದ್ದರಿಂದ ಈ ಕೋನವು ಇದೇ ರೀತಿ ನಾವು ಈಗ ಕರೆಯುವಂತೆಯೇ ಈ ಸಮಾನಾಂತರವನ್ನು ಸೆಳೆಯುವಾಗಲೆಲ್ಲಾ ಈ ಫಲಿತಾಂಶಗಳನ್ನು ನೀಡೋಣ ಮತ್ತು ಒಂದು ಇದೇ ರೀತಿ Vab ಆಗಿರುತ್ತದೆ ಅದೇ ರೀತಿ ಇಲ್ಲಿ ಸಿಕ್ಕಿದ ಯಾವುದೇ ವಿಷಯವೆಂದರೆ ಇದು Vab ಆಗಿರುತ್ತದೆ ಆದ್ದರಿಂದVab Van ಇದೇ ರೀತಿ V n b ನಾವು Vab Van V n b ಎಂದು ತಿಳಿದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಇಲ್ಲಿಯೇ ನಾವು ಅದನ್ನು ಕಡಿಮೆ ಮಾಡಿದ್ದೇವೆ ಇಲ್ಲಿ ನಾವು ಅದನ್ನುVan V n b ಆಗಿ ಮಾಡಿದ್ದೇವೆ ಆದ್ದರಿಂದ ಇದರ ಅರ್ಥವೇನೆಂದರೆ ಈಗ ಅದೇ ರೀತಿ ಈಗ ಈ ಪ್ರೋಜಕ್ಷನ್ ತೆಗೆದುಕೊಂಡರೆ ಏಕೆಂದರೆ ಇದು ಇದು ಆದ್ದರಿಂದ ಮೂಲತಃ ಇದು cos ಈ ಕೋನವು 30 o ಆಗಿರುತ್ತದೆ ಆದ್ದರಿಂದ cos 30 ಮತ್ತು ಇದು 30o ಆಗಿದೆ ಆದ್ದರಿಂದ cos 30 ಇದು 2 cos 30 ಆಗಿರುತ್ತದೆ ಇಲ್ಲಿಂದ ಇಲ್ಲಿಗೆ cos 30 ಇಲ್ಲಿಂದ ಇಲ್ಲಿಗೆ ಸಹ cos 30 ಆದ್ದರಿಂದ ಇದು 2 cos 30 ಆಗಿರುತ್ತದೆ ಅದು Vab ನ ಪ್ರಮಾಣವು ರೂಟ್ 3 ಆಗಿರುತ್ತದೆ ಮತ್ತು ಈ ಕೋನವು ಇದೇ ರೀತಿ 30 o ಇದರರ್ಥ ನಾವು ಈಗ ಏನು ಮಾಡಿದ್ದೇವೆಂದರೆ ಇದರರ್ಥ ಆ ಲೈನ್ ಟು ಲೈನ್ ವೋಲ್ಟೇಜ್ ಪರಿಮಾಣವು ರೂಟ್ 3 ಅಷ್ಟು ಫೇಸ್ ವೋಲ್ಟೇಜ್ ಪ್ರಮಾಣವಾಗಿರುತ್ತದೆ ಅಂತೆಯೇ ಈ Vcn ಗಾಗಿ ನಾವು ಅದೇ ರೀತಿ ಅಂತಿಮ 120 o ಫೇಸ್ ಶಿಫ್ಟ್ ಅನ್ನು ಪಡೆಯುತ್ತೇವೆ ನಂತರ ಇದು ಈ ರೀತಿಯ Vab ಆಗಿದ್ದರೆ Vbcಇಲ್ಲಿಗೆ ಬರುತ್ತದೆ Vbc ಇಲ್ಲಿಗೆ ಬರುತ್ತದೆ ಏಕೆಂದರೆ ಈ ಕೋನಕ್ಕೆ ಈ ಕೋನ ಅದು 120 o ಆದ್ದರಿಂದ Van90 o ರಿಂದ Vbc ಮಂದಗತಿಯಲ್ಲಿರುವುದು ಈ ಕೋನವು 90 o ಆದ್ದರಿಂದ ಇದರರ್ಥ ಇದೇ ರೀತಿ ಇಲ್ಲಿ ಏನು ಮಾಡಿದರೂ Vab Vab ರೂಟ್ 3 ಕೋನ 30 o ಇದು ಈ ಫಾಸರ್ ಸಂಬಂಧವನ್ನು ಬಳಸುತ್ತಿದೆ ಮತ್ತು ಇದು ಫಾಸರ್ ರೇಖಾಚಿತ್ರದಿಂದ ರೋಟರ್ c ಆಗಿದೆ ಆದ್ದರಿಂದ ಎಲ್ಲಾ ಕೋನವು ಎಲ್ಲಾ ಕೋನಗಳನ್ನು ಹೇಳುತ್ತದೆ ಗುರುತು ನಡುವೆ ಆದ್ದರಿಂದ ಇಲ್ಲಿ ಎಲ್ಲಾ ಕೋನವನ್ನು 60 oಎಂದು ಗುರುತಿಸಲಾಗಿದೆ ಆದ್ದರಿಂದ ಇದು ಇದೇ ರೀತಿ 30 o ಸರಳ ಜ್ಯಾಮಿತಿಯಿಂದ ಅರ್ಥವಾಗುವಂತಹದ್ದಾಗಿದೆ ಇದು ರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಅದೇ ರೀತಿ Vbc ಕೂಡ Vbn Vcn ರೂಟ್ 3 ಕೋನ 90 o ಅನ್ನು ಪಡೆಯುತ್ತದೆ ಅದೇ ರೀತಿ ಮಾಡಿದರೆ ಅದೇ ರೀತಿ ಅದೇ ರೀತಿ ಸಿಗುತ್ತದೆ ಅದೇ ರೀತಿ Vca Vcn Van ಅದೇ ರೀತಿ ರೂಟ್ 3 ಕೋನ 210 o ಅನ್ನು ಪಡೆಯುತ್ತದೆ ಅದೇ ರೀತಿ ಮಾಡಿ ಅದೇ ರೀತಿ ಅದನ್ನು ಪಡೆಯುತ್ತದೆ ನಾನು ಒಂದನ್ನು ಅದೇ ರೀತಿ ತೋರಿಸಿದೆ ನಾನು ಒಂದು ಅದನ್ನು ಅದೇ ರೀತಿ ಇತರರಿಗೆ ತೋರಿಸಿದ್ದೇನೆ ಅದೇ ರೀತಿ ಅದನ್ನು ಅನುಸರಿಸಿ ಮತ್ತು ಅದೇ ಕೆಲಸವನ್ನು ಸರಳವಾಗಿ ಮಾಡಿ ಈಗ ಅದೇ ರೀತಿ ಸಂಪೂರ್ಣ ಫಾಸರ್ ರೇಖಾಚಿತ್ರವನ್ನು ಈಗ ಅದೇ ರೀತಿ ಫೇಸ್ ವೋಲ್ಟೇಜ್ ಮತ್ತು ಲೈನ್ ವೋಲ್ಟೇಜ್ ಅನ್ನು ಚಿತ್ರಿಸುತ್ತಿದ್ದರೆ ಇದೇ ರೀತಿ ನೋಡಿ ಆದ್ದರಿಂದ ನಾನು ಇದೇ ರೀತಿ ಹೇಳಿದ್ದೇನೆಂದರೆ ಈ Vca ಅವುಗಳ ಫೇಸ್ ಡಿಫರೆನ್ಸ್ 120 o ಆಗಿರುತ್ತದೆ ಆದರೆ ಅದಕ್ಕಾಗಿಯೇ ಇದು Vab ಇದು Vbc ಇದು V ca ಆದ್ದರಿಂದ ab to bc ಅದು 120o ನಂತರ vc to ca ಆಗಿದ್ದರೆ ಅದು 120 o ಮತ್ತು ca to ab 120 ಇಲ್ಲಿ ನಾವು 120o ಎಂದು ಕರೆಯುತ್ತೇವೆ ಆದ್ದರಿಂದ ಈಗ Van ನಾವು ಕರೆಯುವದನ್ನು ಇಲ್ಲಿ ನೋಡುತ್ತೇವೆ ಮತ್ತು Vbc ಮತ್ತು Van ನಡುವಿನ Vbc ಕೋನ ಅದು 90o ಮತ್ತು ಎಲ್ಲಾ ಕೋನಗಳನ್ನು ಗುರುತಿಸಲಾಗಿದೆ ಮತ್ತು Vbn ಮತ್ತು Vbc ನಡುವಿನ ಕೋನ ಅದೇ ರೀತಿ 30o ಮತ್ತು Vca ನಡುವಿನ ಕೋನವು 30 o ಆಗಿರುತ್ತದೆ ಆದ್ದರಿಂದ ab ಮತ್ತು an ಅದೇ ರೀತಿ ab ಮತ್ತು 30 o ಅನ್ನು ನೋಡಿದರೆ ಇದೇ ರೀತಿ bc ಮತ್ತು bn ಅನ್ನು ನೋಡಿದರೆ 30 o ಮತ್ತು ಇದೇ ರೀತಿ ca ಮತ್ತು cn ಅನ್ನು ನೋಡಿದರೆ ಅದು 30o ಆಗಿದೆ ಆದ್ದರಿಂದ Vab ಕಾಣಿಸಿಕೊಳ್ಳುವ ಅದು Van30 o ಅನ್ನು ಕಡಿಮೆ ಮಾಡುತ್ತದೆ Vbn ಇದೇ ರೀತಿ ನಾವು ಅದೇ ರೀತಿ v ಎಂದು ಕರೆಯುತ್ತೇವೆ Vbc Vbn 30oಗೆ ಕಾರಣವಾಗುತ್ತದೆ ಮತ್ತು ಅದೇ ರೀತಿ Vca Vcn 30 oಇಂದ ಮುನ್ನಡೆಯುತ್ತದೆ ಆದ್ದರಿಂದ ಅದೇ ರೀತಿ ಸೂಪರ್ ಇಂಪೋಸ್ ಮಾಡಿ ಮತ್ತು ಫಾಸರ್ ರೇಖಾಚಿತ್ರವನ್ನು ಎಳೆಯಿರಿ ಆದ್ದರಿಂದ ಇದು ಲೈನ್ ಟು ಲೈನ್ ವೋಲ್ಟೇಜ್ ಮತ್ತು ಇದು ನ್ಯೂಟ್ರಲ್ ಗೆ ಸಮಾನವಾಗಿರುತ್ತದೆ ನಾವು ಫೇಸ್ ವೋಲ್ಟೇಜ್ ಎಂದು ಕರೆಯುತ್ತೇವೆ ಮತ್ತು ಲೈನ್ ಲೈನ್ ಟುಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ನ ರೂಟ್3 ಪಟ್ಟು ಆದ್ದರಿಂದ ಲೈನ್ ವೋಲ್ಟೇಜ್ಗಳು ಕೆಲವೊಮ್ಮೆ V L ಕೆಲವೊಮ್ಮೆ ಅದೇ ರೀತಿ ಕೆಲವೊಮ್ಮೆ V L ಲೈನ್ ಅನ್ನು ಲೈನ್ ವೋಲ್ಟೇಜ್ಗೆ ಬರೆಯಿರಿ ಕೆಲವು ವೋಲ್ಟ್ V LL ಲೈನ್ ಅನ್ನು ಲೈನ್ ವೋಲ್ಟೇಜ್ಗೆ ಬರೆಯಬಹುದು ಅದು ಸರಿಯಾಗಿದೆ ಆದರೆ ಇಲ್ಲಿ ನಾವು ಇದನ್ನು ಇದೇ ರೀತಿ ಮಾಡಿದ್ದೇವೆ ನಾವು ಇದೇ ರೀತಿ ಕರೆಯುವ VL Vbcಯ V b ಪರಿಮಾಣದ ಪ್ರಮಾಣ ಎಲ್ಲವೂ ಒಂದೇ ಪರಿಮಾಣವಾಗಿದೆ ಇದು ಸಮತೋಲಿತವಾಗಿದೆ ಅಂತೆಯೇ ಲೈನ್ ಟು ಲೈನ್ ಕರೆಂಟ್ I L I a I b I c magnitude phase current ಲೈನ್ ಕರೆಂಟ್ ಏಕೆ ಈ ಫೇಸ್ ಲೈನ್ ಕರೆಂಟ್ ಫೇಸ್ ಕರೆಂಟ್ ಏಕೆ ಪ್ರಶ್ನೆ ಇದು Y ಸಂಪರ್ಕಿತ ಲೋಡ್ ಮತ್ತು Y ಇದೇ ರೀತಿ ಸಂಪರ್ಕಗೊಂಡಿದೆ ನಾವು ಈ ರೇಖಾಚಿತ್ರಕ್ಕೆ ಬರುತ್ತೇವೆ Y ಸಂಪರ್ಕಿತ ಲೋಡ್ ಮತ್ತು Y ಸಂಪರ್ಕಿತ ಮೂಲ ಆದ್ದರಿಂದ ಈ ಪ್ರವಾಹವು ನಾವು ಲೈನ್ ಕರೆಂಟ್ ಎಂದು ಕರೆಯುವ ಸಾಲಿನ ಮೂಲಕ ಹೋಗುತ್ತಿದೆ ಮತ್ತು ಇದು ಇದೇ ರೀತಿ AN BN CN ಇದು Y ಸಂಪರ್ಕಿತ ಹೊರೆಯ ಫೇಸ್ ಪ್ರತಿರೋಧವಾಗಿದೆ ಆದ್ದರಿಂದ ಅದೇ ಪ್ರವಾಹವು ಇಲ್ಲಿಗೆ ಹೋಗುತ್ತಿದೆ ಅದೇ ಪ್ರವಾಹವು ಇಲ್ಲಿಗೆ ಹೋಗುತ್ತಿದೆ ಅದೇ ರೀತಿ I b ಗಾಗಿ ಇದೇ ರೀತಿ ಮತ್ತು ಅದೇ ರೀತಿ I c ಗೆ I L ಸಹ ಇದೇ ರೀತಿ KCL ಅನ್ನು ಅನ್ವಯಿಸಿದರೆ ಅದು I L I b I c I L I L ಆಗಿರುತ್ತದೆ ಆದ್ದರಿಂದ ಅದೇ ಪ್ರವಾಹವು ಇಲ್ಲಿ ಹರಿಯುತ್ತಿದೆ ಮತ್ತು ಇದು ಲೈನ್ ಕರೆಂಟ್ ಇದು ಇಲ್ಲಿಂದ ಇಲ್ಲಿಗೆ ಪ್ರವಾಹವು a ಟು A ಲೈನ್ ರೇಖೆಯಿಂದ ಸಾಲಿಗೆ ಈ ಸಣ್ಣ a ಟು A ಗೆರೆ ಸಣ್ಣ b ಟು B ಗೆ ಲೈನ್ ಸಣ್ಣ c ಟು ಕ್ಯಾಪಿಟಲ್ C ಇದು ಲೈನ್ ಈ ಎಲ್ಲಾ ಪ್ರಕರಣಗಳು ಆದ್ದರಿಂದ ಇದು ಲೈನ್ ಕರೆಂಟ್ ಅದೇ ಪ್ರವಾಹವನ್ನು ಇಲ್ಲಿ ನಮೂದಿಸುತ್ತಿದೆ ಈ ಹಂತದ ಪ್ರತಿರೋಧವನ್ನು A ಟು N ಗೆ ಪ್ರವೇಶಿಸುತ್ತದೆ ಆದ್ದರಿಂದ ಈ ಲೈನ್ ಕರೆಂಟ್ ಅದೇ ರೀತಿ ಫೇಸ್ ಕರೆಂಟ್ ಎರಡೂ ಒಂದೇ ಆಗಿರುತ್ತದೆ ಇದೇ ರೀತಿ ಇದು ಅರ್ಥವಾಗುವಂತಹದ್ದಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಹೋದಾಗ ಕೆಲವು ಉತ್ತಮ ಪುಸ್ತಕಗಳಿವೆ ಅಥವಾ ಉಲ್ಲೇಖ ಪುಸ್ತಕಗಳನ್ನು ನೀಡಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಆದ್ದರಿಂದ ಇದು ಲೈನ್ ಕರೆಂಟ್ ಮ್ಯಾಗ್ನಿಟ್ಯೂಡ್ ಅದೇ ರೀತಿ ಇಲ್ಲಿ ಒಂದು ಫೇಸ್ ಕರೆಂಟ್ ದಂತೆ ಬರೆಯಿರಿ ಆದ್ದರಿಂದ ಲೈನ್ ಕರೆಂಟ್ ಫೇಸ್ ಕರೆಂಟ್ ಮ್ಯಾಗ್ನಿಟ್ಯೂಡ್ ಮತ್ತು ಲೈನ್ ವೋಲ್ಟೇಜ್ ವಿ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ Vab Vbc Vca ಆದ್ದರಿಂದ ಅವೆಲ್ಲವೂ ಒಂದೇ ಆಗಿರುತ್ತವೆ ಮತ್ತು L ಲೈನ್ ಪ್ರವಾಹದ ರೇಖೆಯ ಪ್ರಮಾಣ ಪರಿಮಾಣ I a I b I c Y ಸರ್ಕ್ಯೂಟ್ ಲೈನ್ ಕರೆಂಟ್ ಫೇಸ್ ಕರೆಂಟ್ ನಾನು ಇದೇ ರೀತಿ ಹೇಳಿದ ಫೇಸ್ ಕರೆಂಟ್ ಈಗ ಲೈನ್ ವೋಲ್ಟೇಜ್ ಅವುಗಳ ಅನುಗುಣವಾದ ಫೇಸ್ ವೋಲ್ಟೇಜ್ಗಳನ್ನು 30 o ಮುನ್ನಡೆಸುತ್ತದೆ ನಾವು ಅವರ ಫಾಸರ್ ರೇಖಾಚಿತ್ರದಿಂದ ನೋಡಬಹುದು ಮತ್ತು ಫಿಗರ್ 10 ರಿಂದ ಇದರರ್ಥ ಇದೇ ರೀತಿ ಇಲ್ಲಿ ಫಿಗರ್ 10 ಕ್ಕೆ ಬಂದರೆ ಅದು ಇಲ್ಲಿದೆ ಇಲ್ಲಿಂದ ಅದು ಅಂದರೆ ಫಿಗರ್ 10 ರಿಂದ ನಾನು ತೋರಿಸುವ ಇತರರನ್ನು ಬರೆಯುತ್ತಿದ್ದೇನೆ ಆದ್ದರಿಂದ ಫಿಗರ್ 10 ರಿಂದ ಈ ಪ್ರವಾಹವು ಇಲ್ಲಿಗೆ Ia ಪ್ರವೇಶಿಸುತ್ತಿದೆ ಮತ್ತು ಇಲ್ಲಿ ವೋಲ್ಟೇಜ್ ಅದು VAN ಅಂದರೆ ನನ್ನ Ia ನನ್ನ Van Z Y ಇದು ZY ಇದು ನನ್ನದು ಇದನ್ನು ನಾವು V ಎಂದು ಕರೆಯುತ್ತೇವೆ ಏಕೆಂದರೆ ಇಲ್ಲಿ ವೋಲ್ಟೇಜ್ V AN ಆಗಿದೆ ಆದ್ದರಿಂದ V AN V Z ಈ V AN ಈ V AN ಏನೂ ಇಲ್ಲ ಇಲ್ಲಿ ಇದು ಸರಳವಾಗಿ r ಏನೂ ಇಲ್ಲ ಅದೇ ರೀತಿ C ಸ್ಮಾಲ್ ಈ an ಈ ವೋಲ್ಟೇಜ್ ಆಗುತ್ತದೆ ಏಕೆಂದರೆ ಇಲ್ಲಿ ಯಾವುದೇ ಅಂಶ ಸಂಪರ್ಕಗೊಂಡಿಲ್ಲ ಆದ್ದರಿಂದ VAN ಈ V an ಇದು ಇದೇ ರೀತಿ Van Z Y Z Y ಬರೆಯಬಹುದು ಅಂತೆಯೇ I b ಮತ್ತು I c ಗಾಗಿ ಹಿಂತಿರುಗುತ್ತೇನೆ ಆದ್ದರಿಂದ ಇಲ್ಲಿ ನಾವು ಫಿಗರ್ 10 ರಿಂದ ಬರೆಯುತ್ತಿದ್ದೇವೆ Ia Van Z Y ನಾನು ಇದೇ ರೀತಿ ಹೇಳಿದೆ Van ಕೋನ 0 o Z Y z y ಆದ್ದರಿಂದ ಅಂತೆಯೇ I b V bn Z Y ಎಂಬುದು V bn angle 120o Z Y ಮತ್ತು Z Y ಇದರಲ್ಲಿ Z Y I a ಆದ್ದರಿಂದ ಈ Z Y Iaಇದೇ ರೀತಿ ಬರೆದರೆ ಆದ್ದರಿಂದ I b I ಕೋನ 120o ಅಂತೆಯೇ I c V c Z Y ಕೋನ 120 o Z Y ಮತ್ತು Z Y I a ಆದ್ದರಿಂದ Ia ಕೋನ 120 o ಆದ್ದರಿಂದ I a I b I c I a I a angle 120 o I a ಕೋನ 0 ನಾವು I n ಕೆಸಿಎಲ್ ಎಂದು ಕರೆಯುವಂತೆಯೇ ಕೆಸಿಎಲ್ ಅನ್ನು ಅನ್ವಯಿಸಿದರೆ ಕ್ಷಮಿಸಿ ಅದೇ ರೀತಿ I a I b I c 0 ಆದರೆ I a I b I c 0 ಗೆ ಸಮನಾಗಿರುತ್ತದೆ ಆದ್ದರಿಂದ ಬ್ಯಾಲೆನ್ಸ್ ಶಿಫ್ಟ್ 0 ರಲ್ಲಿ ಯಾವುದೇ ಪ್ರವಾಹವು ನ್ಯೂಟ್ರಲ್ ಮೂಲಕ ಹರಿಯುವುದಿಲ್ಲ ಆದ್ದರಿಂದ ಮೂರು ಫೇಸ್ ಸರ್ಕ್ಯೂಟ್ಗೆ ಇದು ಸರಳ ತತ್ವಶಾಸ್ತ್ರವಾಗಿದೆ ಆದ್ದರಿಂದ ಇದು ಸಾರಾಂಶವಾಗಿದೆ ಆದ್ದರಿಂದ ಒಟ್ಟಿಗೆ Yts ಕೆಳಗೆ Y ಈ ಫೇಸ್ ವೋಲ್ಟೇಜ್ ಪ್ರವಾಹವನ್ನು ನೀಡಲಾಗಿದೆ ಆದ್ದರಿಂದ ನಾವು Y Y ಲೈನ್ ಕರೆಂಟ್ ಫೇಸ್ ಕರೆಂಟ್ ಲೈನ್ ವೋಲ್ಟೇಜ್ ಮತ್ತು ಕರೆಂಟ್ಗಾಗಿ ಮಾಡಿದ ಯಾವುದೇ ಸಂಬಂಧ ಇದು Vab ಗೆ Vbc ಯನ್ನು ನೀಡಲಾಗಿದೆ ಇದು ಸಾರಾಂಶವಾಗಿದೆ ಮತ್ತು I a I b I c ನೀಡಲಾಗಿದೆ ಮತ್ತು ಇದನ್ನು Van Vbn Vcn ಸಹ ನೀಡಲಾಗುತ್ತದೆ ಮತ್ತು Y Y ಲೈನ್ ಕರೆಂಟ್ ಫೇಸ್ ಕರೆಂಟ್